ಬೌದ್ಧಿಕ ಆಸ್ತಿಯ ಬೆಳವಣಿಗೆಯ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಕೆಲವು ಅದ್ಭುತ ಬೆಳವಣಿಗೆ ಹೊಂದಿವೆ ಈಗ ಇದರ ಒಂದು ಭಾಗವೆಂದರೆ ಇಂದು ನಾವು ಸಂಪರ್ಕಿತ ಜಗತ್ತನ್ನು ಹೊಂದಿದ್ದೇವೆ ಅಂದರೆ ಒಂದು ದೇಶದಿಂದ ತಯಾರಿಸಿದ ವಸ್ತುಗಳನ್ನು ಸುಲಭವಾಗಿ ಮತ್ತೊಂದು ದೇಶದಲ್ಲಿ ಮಾರಾಟ ಮಾಡಬಹುದು ಮತ್ತು ನಿಜ ಸಂಗತಿಯೆಂದರೆ ನಾವು ಎಂಥ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಎಂದರೆ ಒಂದು ದೇಶದಲ್ಲಿ ರಚಿಸಲಾದ ವಸ್ತುಗಳನ್ನು ಬೇರೆ ದೇಶದಲ್ಲಿ ಉತ್ಪಾದಿಸಿ ಆ ವಸ್ತುಗಳನ್ನು ಪ್ರಪಂಚದಾದ್ಯಂತ ಮಾರಾಟ ಮಾಡಬಹುದು ಮತ್ತು ಅತ್ಯುತ್ತಮ ಉದಾಹರಣೆ ಎಂದರೆ ಐಫೋನ್ಗಳು ಈಗ ನೀವು ಐಫೋನ್ನ ಹಿಂಭಾಗದಲ್ಲಿರುವ ಬರವಣಿಗೆಯನ್ನು ನೋಡಿದರೆ ಅದು ಕ್ಯಾಲಿಫೋರ್ನಿಯಾದಲ್ಲಿ ವಿನ್ಯಾಸಗೊಂಡಿದೆ ಮತ್ತು ಚೀನಾದಲ್ಲಿ ಜೋಡಣೆಯಾಗಿರುವುದು ಎಂಬ ಬರವಣಿಗೆ ಎಲ್ಲಾ ಆಪಲ್ ಉತ್ಪನ್ನಗಳ ಮೇಲೆ ಕಂಡುಬರುತ್ತದೆ ಮತ್ತು ವಿಶೇಷವಾಗಿ ಐಫೋನ್ಗಳ ಮೇಲೆ ಸಾಮಾನ್ಯವಾಗಿ ಕಂಡುಬರುತ್ತದೆ ಆಪಲ್ ಕಂಪನಿಯು ತನ್ನ ಉತ್ಪನ್ನಗಳನ್ನು ಒಂದು ದೇಶದಲ್ಲಿ ವಿನ್ಯಾಸಗೊಳಿಸಲು ಮತ್ತು ಅದನ್ನು ಮತ್ತೊಂದು ದೇಶದಲ್ಲಿ ಜೋಡಿಸಲು ಮತ್ತು ಅದನ್ನು ಪ್ರಪಂಚದಾದ್ಯಂತ ಮಾರಾಟ ಮಾಡಲು ಬೌದ್ಧಿಕ ಆಸ್ತಿಯ ಹಕ್ಕುಗಳ ಆಡಳಿತವು ಅನುಮತಿಸಿದೆ ಎಂದು ನೀವು ಕಾಣಬಹುದು ರಾಯಲ್ಟಿ ಅಥವಾ ಮಾರಾಟದ ಹಣವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರುವ ಆಪಲ್ ಕಂಪನಿಗೆ ಹಿಂತಿರುಗುತ್ತದೆ ಈಗ ಬೌದ್ಧಿಕ ಆಸ್ತಿಯ ಹಕ್ಕಿನ ಆಡಳಿತದಿಂದಾಗಿ ಇದು ಸಾಧ್ಯವಿದೆ ಆಪಲ್ ಕಂಪನಿಯು ಈ ವಸ್ತುಗಳನ್ನು ರಚಿಸುವುದು ವಿನ್ಯಾಸ ಮಾಡುವುದನ್ನು ಮತ್ತು ಐಫೋನ್ನ ಎಂಜಿನಿಯರಿಂಗ್ ಅಥವಾ ಎಲ್ಲಾ ಆಪಲ್ ಕಂಪನಿಯ ಭೌತಿಕ ಆಸ್ತಿಯ ಹಕ್ಕನ್ನು ಬೌದ್ಧಿಕ ಆಸ್ತಿಯ ಹಕ್ಕುಗಳ ಆಡಳಿತವು ರಕ್ಷಿಸುತ್ತದೆ ಮತ್ತು ಅಂತರರಾಷ್ಟ್ರೀಯ ಆಡಳಿತವು ಈ ಹಕ್ಕುಗಳನ್ನು ವಿವಿಧ ದೇಶಗಳಲ್ಲಿ ಗುರುತಿಸುವ ರೀತಿಯಾಗಿದೆ ಆದ್ದರಿಂದ ಆಪಲ್ ಕಂಪನಿಯು ಯುಎಸ್ನಲ್ಲಿ ಉತ್ಪನ್ನವನ್ನು ವಿನ್ಯಾಸಗೊಳಿಸಿ ಚೀನಾದಲ್ಲಿ ಅದನ್ನು ಜೋಡಣೆಯನ್ನು ಮಾಡಿ ಇದನ್ನು ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಈ ಅದ್ಭುತ ಬೆಳವಣಿಗೆಯು ಅಂತರರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯವಸ್ಥೆಯ ಮೂಲಕ ಬಂದಿರುತ್ತದೆ ಈಗ ನಾವು ಅದನ್ನು ನೋಡೋಣ ಆದ್ದರಿಂದ ನಾವು ಬೌದ್ಧಿಕ ಆಸ್ತಿ ಮತ್ತು ಅಂತರರಾಷ್ಟ್ರೀಯ ಕಾನೂನನ್ನು ನೋಡಿದಾಗ ನಾವು ಬೌದ್ಧಿಕ ಆಸ್ತಿ ಕಾನೂನಿನಲ್ಲಿ 3 ಪ್ರಮುಖ ಶಾಖೆಗಳಿವೆ ಅಂದರೆ ಮಾದರಿಗಳು ಟ್ರೇಡ್ಮಾರ್ಕ್ಗಳು ಮತ್ತು ಹಕ್ಕುಸ್ವಾಮ್ಯಗಳನ್ನು ನೋಡಬಹುದು ಮತ್ತು ಇತರೆ ಇದರ ಇತಿಹಾಸ ಮತ್ತು ವಿಕಾಸ ಗೊಂಡಿರುವುದನ್ನು ಮತ್ತು ಈ ಹಕ್ಕುಗಳ ಅಂತರರಾಷ್ಟ್ರೀಯ ಅಂಗೀಕಾರವನ್ನು ಅರ್ಥಮಾಡಿಕೊಳ್ಳಲು ನಾವು ಪೇಟೆಂಟ್ನ ಟ್ರೇಡ್ಮಾರ್ಕ್ ಮತ್ತು ಹಕ್ಕುಸ್ವಾಮ್ಯಗಳನ್ನು ನೋಡಿದರೆ ಸಾಕು ಆದ್ದರಿಂದ ಪೇಟೆಂಟ್ ಆಡಳಿತವು ಎರಡು ವಿಶಾಲ ವರ್ಗೀಕರಣವನ್ನು ಒಳಗೊಂಡಿದೆ ಒಂದು ನೀವು ರಾಷ್ಟ್ರೀಯ ಆಡಳಿತವನ್ನು ಹೊಂದಿದ್ದೀರಿ ಮತ್ತು ಅಂತರರಾಷ್ಟ್ರೀಯ ಆಡಳಿತವನ್ನು ಹೊಂದಿದ್ದೀರಿ ರಾಷ್ಟ್ರೀಯ ಆಡಳಿತವೆಂದರೆ ಅದು ದೇಶೀಯ ಪೇಟೆಂಟ್ ಆಡಳಿತ ಅದನ್ನು ನೀವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜಪಾನ್ ಚೀನಾ ಯುರೋಪಿಯನ್ ಪೇಟೆಂಟ್ ಸಮಾವೇಶ ಅದು ಯುರೋಪಿಯನ್ ಯೂನಿಯನ್ ಭಾರತ ಮತ್ತು ವಿವಿಧ ದೇಶಗಳು ತಮ್ಮದೇ ಆದ ರಾಷ್ಟ್ರೀಯ ಆಡಳಿತಗಳನ್ನು ಹೊಂದಿವೆ ಎಂದು ನೋಡಬಹುದು ಪೇಟೆಂಟ್ಗಳನ್ನು ರಾಷ್ಟ್ರೀಯ ಆಡಳಿತಗಳು ನೀಡುತ್ತವೆ ಮತ್ತು ರಾಷ್ಟ್ರೀಯ ಆಡಳಿತದ ಗಡಿಯೊಳಗೆ ರಕ್ಷಿಸಲಾಗುತ್ತದೆ ಆದ್ದರಿಂದ ನೀವು ಭಾರತದಲ್ಲಿ ನೀಡಲಾದ ಪೇಟೆಂಟ್ ಅನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜಾರಿಗೊಳಿಸಲು ಅಥವಾ ರಕ್ಷಿಸಲು ಸಾಧ್ಯವಿಲ್ಲ ಜಪಾನ್ನಲ್ಲಿ ನೀಡಲಾದ ಪೇಟೆಂಟ್ಗಳನ್ನು ಚೀನಾದಲ್ಲಿ ಜಾರಿಗೊಳಿಸಲು ಅಥವಾ ರಕ್ಷಿಸಲು ಸಾಧ್ಯವಿಲ್ಲ ಚೀನಾದಲ್ಲಿ ನೀಡಲಾದ ಪೇಟೆಂಟನ್ನು ಚೀನಾದ ಗಡಿಯನ್ನು ಮೀರಿ ಬೇರೆ ಯಾವುದೇ ಸ್ಥಳದಲ್ಲಿ ಚೀನಾದ ಪೇಟೆಂಟನ್ನು ಜಾರಿಗೊಳಿಸಲಾಗುವುದಿಲ್ಲ ಆದ್ದರಿಂದ ಪೇಟೆಂಟ್ ಪ್ರಭುತ್ವಗಳು ಹೆಚ್ಚಾಗಿ ರಾಷ್ಟ್ರೀಯ ಪ್ರಭುತ್ವಗಳಾಗಿವೆ ಆದರೆ ಅದರಲ್ಲಿ ಕೆಲವು ಅಂತರರಾಷ್ಟ್ರೀಯ ವ್ಯವಸ್ಥೆಗಳಿವೆ ಆದ್ದರಿಂದ ಜಾಗತಿಕ ಪೇಟೆಂಟ್ ಅಥವಾ ವಿಶ್ವ ಪೇಟೆಂಟ್ನಂತಹ ಪರಿಕಲ್ಪನೆ ನಮ್ಮಲ್ಲಿ ಇನ್ನೂ ಇಲ್ಲ ಆದರೆ ಜನರು ಅದರ ಕಡೆಗೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಇಂದು ನಮ್ಮಲ್ಲಿ ಸ್ಥಳೀಯ ಹಕ್ಕುಗಳನ್ನು ಪೇಟೆಂಟ್ ಕಛೇರಿಗಳು ನೀಡುತ್ತವೆ ಅಂದರೆ ದೇಶೀಯ ಅಥವಾ ರಾಷ್ಟ್ರೀಯ ಹಕ್ಕುಸ್ವಾಮ್ಯದ ಕಛೇರಿಗಳು ಈ ಹಕ್ಕನ್ನು ನೀಡುತ್ತವೆ ಮತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಕ್ಕುಗಳನ್ನು ಅನ್ನಮತಿಸಲು ಅನುಕೂಲವಾಗುವಂತೆ ಕೆಲವು ರೀತಿಯ ಅಂತರರಾಷ್ಟ್ರೀಯ ವ್ಯವಸ್ಥೆಯನ್ನು ಮಾಡುತ್ತವೆ ಈಗ ಪೇಟೆಂಟ್ ಆಡಳಿತದ ವಿಷಯದಲ್ಲಿ ವಿವಿಧ ದೇಶಗಳಲ್ಲಿ ಅರ್ಜಿದಾರರಿಗೆ ಅನೇಕ ಅರ್ಜಿಗಳನ್ನು ಸಲ್ಲಿಸಲು ಅನುವು ಮಾಡಿಕೊಡುವ ಹಂತಕ್ಕೆ ಮಾತ್ರ ಅಂತರರಾಷ್ಟ್ರೀಯ ಸೌಲಭ್ಯವಿದೆ ಆದರೆ ಕೃತಿಸ್ವಾಮ್ಯದ ವಿಷಯದಲ್ಲಿ ನಾವು ಹೆಚ್ಚು ವಿಕಸನಗೊಂಡಿರುವ ಜಾಗತಿಕ ಒಪ್ಪಂದವನ್ನು ಹೊಂದಿದ್ದೇವೆ ಅಲ್ಲಿ ಒಂದು ದೇಶದಲ್ಲಿ ರಚಿಸಲಾದ ಹಕ್ಕುಸ್ವಾಮ್ಯವನ್ನು ಜಗತ್ತಿನಾದ್ಯಂತ ರಕ್ಷಿಸಲಾಗುತ್ತದೆ ಈಗ ನೀವು ನಿಮ್ಮ ಮೈಕ್ರೋಸಾಫ್ಟ್ PC ಯನ್ನು ನೋಡಿದಾಗ ನೀವು ಮೈಕ್ರೋಸಾಫ್ಟ್ ಟ್ರೇಡ್ಮಾರ್ಕ್ ಅನ್ನು ಕಾಣುತ್ತೀರಿ ಮತ್ತು ಇದು ಪ್ರಪಂಚದಾದ್ಯಂತದ ಹಕ್ಕುಸ್ವಾಮ್ಯ ಮತ್ತು ಇತರ ಕಾನೂನುಗಳಿಂದ ರಕ್ಷಿಸಲ್ಪಟ್ಟಿದೆ ಎಂಬ ಸೂಚನೆ ಬರುತ್ತದೆ ಈಗ ಅದು ಕೃತಿಸ್ವಾಮ್ಯ ಆಡಳಿತದ ಶಕ್ತಿಯಾಗಿದೆ ಒಂದು ದೇಶದಲ್ಲಿ ನೀವು ರಚಿಸಿದ ಹಕ್ಕನ್ನು ಅನೇಕ ದೇಶಗಳಲ್ಲಿ ಜಾರಿಗೊಳಿಸಬಹುದು ಏಕೆಂದರೆ ಇತಿಹಾಸದ ಹಾದಿಯಲ್ಲಿ ವಿಕಸನಗೊಂಡ ಕೆಲವು ಕಾರ್ಯವಿಧಾನಗಳಾಗಿವೆ ಈಗ ಮಾದರಿಯ ಆಡಳಿತಕ್ಕೆ ಹಿಂತಿರುಗಿ ನೀವು ರಾಷ್ಟ್ರೀಯ ಆಡಳಿತವನ್ನು ಹೊಂದಿದ್ದೀರಿ ಇದರರ್ಥ ನಾವು ರಾಷ್ಟ್ರೀಯ ಪೇಟೆಂಟ್ ಕಚೇರಿಗಳನ್ನು ಹೊಂದಿದ್ದೇವೆ ಅದು ಪೇಟೆಂಟ್ಗಳನ್ನು ನೀಡುತ್ತದೆ ಮತ್ತು ಅಂತರರಾಷ್ಟ್ರೀಯ ಆಡಳಿತವನ್ನು ಹೊಂದಿದೆ ಅಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯಂತಹ ವ್ಯಾಪಾರ ಸಂಬಂಧಿತ ಅಂಶಗಳು ಅಂದರೆ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಅಂಶಗಳ ಬಗ್ಗೆ ಒಪ್ಪಂದವಿರುತ್ತದೆ ಅದಕ್ಕೆ ನಾವು TRIPS ಒಪ್ಪಂದ ಎಂದು ಕರೆಯುತ್ತೇವೆ ಅದು ದೇಶಗಳಿಗೆ ಅವರು ಹೊಂದಿರಬೇಕಾದ ರಕ್ಷಣೆಯ ಗುಣಮಟ್ಟ ಯಾವುದು ನಿಯಮಗಳು ಎಷ್ಟು ಕಾಲ ಇರಬೇಕು ಪೇಟೆಂಟ್ ಸಾಮರ್ಥ್ಯದ ಮಾನದಂಡಗಳು ಜಾರಿ ಕಾರ್ಯವಿಧಾನಗಳು ಮತ್ತು ಇತರ ಹಲವು ವಿಷಯಗಳನ್ನು ತಿಳಿಸುತ್ತದೆ ಆದ್ದರಿಂದ ಒಮ್ಮೆ ನೀವು ಅಂತರರಾಷ್ಟ್ರೀಯ ಒಪ್ಪಂದವನ್ನು ಹೊಂದಿದ್ದರೆ ಮತ್ತು ಆ ಒಪ್ಪಂದಕ್ಕೆ ಸಹಿ ಹಾಕಿದ ವಿವಿಧ ದೇಶಗಳನ್ನು ನೀವು ಹೊಂದಿದ್ದರೆ ನೀವು ಒಂದು ದೇಶದಲ್ಲಿನ ನಷ್ಟ ಅಥವಾ ನಷ್ಟವನ್ನು ಸಮನ್ವಯಗೊಳಿಸಬಹುದು ಮತ್ತು ಇನ್ನೊಂದು ದೇಶವು ಒಂದೇ ರೀತಿಯಲ್ಲಿ ಕಾಣಬಹುದು ಈಗ ಒಪ್ಪಂದಗಳ ಹೊರತಾಗಿ ನಾವು ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಹೊಂದಬಹುದು ಅದು ದೇಶಗಳ ಮುಕ್ತ ವ್ಯಾಪಾರ ಒಪ್ಪಂದಗಳ ಅಥವಾ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಗಳಿಗೆ ಪ್ರವೇಶಿಸುತ್ತವೆ ಇದು ದೇಶಗಳು ಅಥವಾ ದೇಶಗಳ ಗುಂಪಿನ ನಡುವೆ ದ್ವಿಪಕ್ಷೀಯ ವ್ಯವಸ್ಥೆಯಾಗಿರಬಹುದು ಈಗ ಇದು ಒಂದು ದೇಶದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಮತ್ತೊಂದು ದೇಶದಲ್ಲಿ ಗುರುತಿಸಲು ಸಹ ಅವಕಾಶ ನೀಡುತ್ತದೆ ಅದಕ್ಕೆ ಮೃದು ಕಾನೂನು ಎಂದು ಕರೆಯುತ್ತೇವೆ ಮತ್ತು ಮೃದು ಕಾನೂನು ಎನ್ನುವುದು ಅಂತರರಾಷ್ಟ್ರೀಯ ವ್ಯವಸ್ಥೆ ಹೊರತು ಬೇರೇನೂ ಅಲ್ಲ ಅಲ್ಲಿ ಏನನ್ನಾದರೂ ಒಪ್ಪಂದವಾಗಿ ಸ್ವೀಕರಿಸಬೇಕಾದರೆ ನೀವು ಅದನ್ನು ಮೊದಲು ಮೃದು ಕಾನೂನಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತೀರಿ ಅದನ್ನು ದೇಶಗಳು ಅನುಸರಿಸಬೇಕಾದ ಮಾರ್ಗಸೂಚಿ ಆಗಿರುತ್ತದೆ ಇದು ದೇಶಗಳಲ್ಲಿ ಒಮ್ಮತ ಇದ್ದರೆ ಅಂತಿಮವಾಗಿ ಅದು ಒಪ್ಪಂದದ ಆಕಾರವನ್ನು ಪಡೆಯುತ್ತದೆ ಆದ್ದರಿಂದ ಅದು ಒಂದು ರಾಷ್ಟ್ರೀಯ ವ್ಯವಸ್ಥೆ ಉದಾಹರಣೆಗೆ ಭಾರತದ ಪೇಟೆಂಟ್ ವ್ಯವಸ್ಥೆಯನ್ನು ನಾವು IPO ಎಂದು ಕರೆಯುವ ಪೇಟೆಂಟ್ ಕಚೇರಿಯನ್ನು ಒಳಗೊಂಡಿರುತ್ತದೆ ಮತ್ತು ಪೇಟೆಂಟ್ ಕಚೇರಿಯಿಂದ ಸಲ್ಲಿಸಿದ್ದ ಯಾವುದೇ ಮನವಿಯು ನ್ಯಾಯ ಮಂಡಳಿಗಳಿಗೆ ಹೋಗುತ್ತದೆ ನಮ್ಮಲ್ಲಿ ಬೌದ್ಧಿಕ ಆಸ್ತಿ ಮೇಲ್ಮನವಿ ಮಂಡಳಿ ಅಥವಾ IPAB ಮತ್ತು ಯಾವುದೇ ಜಾರಿಗೊಳಿಸುವ ಕಾರ್ಯವಿಧಾನವಿದೆ ಪೇಟೆಂಟ್ ಅನ್ನು ನೀಡಿದ ಮೇಲೆ ಯಾರಾದರೂ ಪೇಟೆಂಟ್ ಅನ್ನು ಉಲ್ಲಂಘಿಸಿದರೆ ಅದನ್ನು ನ್ಯಾಯಾಲಯಗಳಿಗೆ ಅಥವಾ ಕೋರ್ಟಗೆ ಹಸ್ತಾಂತರಿಸಲಾಗುತ್ತಿದೆ ಮತ್ತು ಭಾರತದಲ್ಲಿ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು ರಾಷ್ಟ್ರೀಯ ಪೇಟೆಂಟ್ ಆಡಳಿತವಾಗಿದೆ ನಿಮಗೆ ಪೇಟೆಂಟ್ ನೀಡುವ ಬೌದ್ಧಿಕ ಆಸ್ತಿ ಕಚೇರಿ ಇದೆ ಅದರ ಮೇಲೆ ಮೇಲ್ಮನವಿಗಳಿದ್ದರೆ ಅದು IPAB ಎಂಬ ನ್ಯಾಯಮಂಡಳಿಗೆ ಹೋಗುತ್ತದೆ ಮತ್ತು ಮಂಜೂರು ಮಾಡಿದ ಪೇಟೆಂಟ್ ಅನ್ನು ನ್ಯಾಯಾಲಯದ ಮುಂದೆ ಪ್ರಶ್ನಿಸಿದರೆ ಅಥವಾ ಜಾರಿಗೊಳಿಸುವಿಕೆಗೆ ಸಂಬಂಧಿಸಿದಂತೆ ಕ್ರಮವಿದ್ದರೆ ಅಥವಾ ಉಲ್ಲಂಘಿಸಿದರೆ ಅದು ಹೈಕೋರ್ಟ್ಗಳಿಗೆ ಹೋಗುತ್ತದೆ ಮತ್ತು ಅಂತಿಮವಾಗಿ ಹೈಕೋರ್ಟ್ನಿಂದ ಮೇಲ್ಮನವಿ ಇದ್ದರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಪೇಟೆಂಟ್ಗಳ ಮೇಲಿನ ಅಂತರರಾಷ್ಟ್ರೀಯ ವ್ಯವಸ್ಥೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ನೀವು ಸಬ್ಸ್ಟಾಂಟಿವ್ ಆಡಳಿತವನ್ನು ಹೊಂದಿದ್ದೀರಿ ಮತ್ತು ನೀವು ಕಾರ್ಯವಿಧಾನದ ಆಡಳಿತವನ್ನು ಹೊಂದಿದ್ದೀರಿ ಸಬ್ಸ್ಟಾಂಟಿವ್ ಆಡಳಿತವು ಅಂತರರಾಷ್ಟ್ರೀಯ ಕಾನೂನಿನಲ್ಲಿ ಮುಖ್ಯ ಪ್ರಯತ್ನಗಳನ್ನು ಮಾಡುತ್ತದೆ ಅದು ಕಾನೂನಿನ ಮುಖ್ಯ ನಿಬಂಧನೆಗಳನ್ನು ಬದಲಾಯಿಸುವತ್ತ ಸಾಗಿದೆ ಆದರೆ ಕಾರ್ಯವಿಧಾನದ ಅಂಶಗಳ ಮೇಲಿನ ಪ್ರಯತ್ನಗಳು ಕೆಲವು ಒಪ್ಪಂದಗಳನ್ನು ತೀರ್ಮಾನಿಸಲಾಯಿತು ಮತ್ತು ಇದು ಪೇಟೆಂಟ್ ಕಾನೂನಿನ ಕಾರ್ಯವಿಧಾನದ ಅಂಶಗಳ ಮೇಲೆ ಮಾತ್ರ ಪರಿಣಾಮ ಬೀರಿತು ಇದು ಅರ್ಥಮಾಡಿಕೊಳ್ಳಲು ಒಂದು ಪ್ರಮುಖ ವ್ಯತ್ಯಾಸವಾಗಿದೆ ಏಕೆಂದರೆ ಪೇಟೆಂಟ್ ಕಾನೂನು ಮುಖ್ಯ ನಿಬಂಧನೆಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಪೇಟೆಂಟ್ ಪಡೆಯಬಹುದಾದದ್ದು ಒಂದು ಮುಖ್ಯ ನಿಬಂಧನೆ ಮತ್ತು ಇದು ಕಾರ್ಯವಿಧಾನದ ಅಂಶಗಳನ್ನು ಸಹ ಒಳಗೊಂಡಿದೆ ಈಗ ಯಾರು ಪೇಟೆಂಟ್ ಸಲ್ಲಿಸಬಹುದು ಅರ್ಜಿದಾರರ ಮಾನದಂಡಗಳು ಯಾವುವು ಪಾವತಿಸಬೇಕಾದ ಶುಲ್ಕಗಳು ಎಷ್ಟು ಪೇಟೆಂಟ್ ಕಚೇರಿಯಲ್ಲಿ ನೀವು ಮಧ್ಯಪ್ರವೇಶ ಮಾಡಲು ಇರುವ ಆಡಳಿತಾತ್ಮಕ ವಿಧಾನಗಳು ಯಾವುವು ಇವೆಲ್ಲವೂ ಪೇಟೆಂಟ್ನ ಕಾರ್ಯವಿಧಾನದ ಅಂಶಗಳ ವ್ಯವಸ್ಥೆಯಾಗಿದೆ ಈಗ ನಾವು PARIS ಸಮಾವೇಶ ಎಂದು ಕರೆಯುವ ಪ್ರಮುಖ ಒಪ್ಪಂದವಾಗಿದೆ PARIS ಒಪ್ಪಂದವು ಪೇಟೆಂಟ್ ಆಡಳಿತದಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳನ್ನು ಸೃಷ್ಟಿಸಿತು ನಂತರ ನಾವು WTO ಅನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಾವು TRIPS ಒಪ್ಪಂದ ಎಂದು ಕರೆಯುತ್ತೇವೆ ಈಗ ಕಾರ್ಯವಿಧಾನದ ಬದಿಯಲ್ಲಿ ನಾವು ಪೇಟೆಂಟ್ ಸಹಕಾರ ಒಪ್ಪಂದ ಎಂಬ ಒಪ್ಪಂದವನ್ನು ಹೊಂದಿದ್ದೇವೆ ಅದು ಒಂದು ದೇಶದ ಅರ್ಜಿದಾರರಿಗೆ ಮತ್ತೊಂದು ದೇಶದಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಅದನ್ನು ನಮ್ಮಲ್ಲಿ ಪೇಟೆಂಟ್ ಕಾನೂನು ಒಪ್ಪಂದ ಎಂದು ಕರೆಯಲಾಗುತ್ತಿತ್ತು ಅದು ಕೆಲವು ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸಿದೆ ಆದರೆ ಇದನ್ನು ವ್ಯಾಪಕವಾಗಿ ಸ್ವೀಕರಿಸಲಾಗಿಲ್ಲ ಆದ್ದರಿಂದ PARIS ಒಪ್ಪಂದವು ಪೇಟೆಂಟ್ಗಳಿಗೆ ಯಾವುದೇ ಕನಿಷ್ಠ ಮಾನದಂಡವನ್ನು ಹಾಕಿರುವುದಿಲ್ಲ ಅದು ಜಾರಿಗೊಳಿಸುವ ಕಾರ್ಯವಿಧಾನವನ್ನು ಹೊಂದಿರಲಿಲ್ಲ ಮತ್ತು ಇದು ಸದಸ್ಯರ ನಡುವೆ ವಿವಾದ ಇತ್ಯರ್ಥದ ವ್ಯವಸ್ಥೆಯನ್ನು ಸಹ ಹೊಂದಿರಲಿಲ್ಲ ಆದ್ದರಿಂದ ಪ್ಯಾರಿಸ್ ಸಮಾವೇಶವು ಸಾಮರಸ್ಯದ ಪೇಟೆಂಟ್ ಆಡಳಿತವನ್ನು ಹೊಂದುವ ಅಗತ್ಯವನ್ನು ಒಟ್ಟುಗೂಡಿಸಿತು ಆದ್ದರಿಂದ ಪ್ಯಾರಿಸ್ ಸಮಾವೇಶದ ನಂತರ ಹೆಚ್ಚು ವಿಕಸನಗೊಂಡಿರುವ TRIPS ಒಪ್ಪಂದವು ಬಂದಾಗ ತಂತ್ರಜ್ಞಾನ ಆಧಾರಿತವಾದ ಎಲ್ಲಾ ಪೇಟೆಂಟ್ಗಳಿಗೆ 20 ವರ್ಷಗಳ ಅವಧಿಯ ಹಕ್ಕುಸ್ವಾಮ್ಯದ ನಿಬಂಧನೆಗಳನ್ನು ಹೊಂದಿದ್ದೆವು ನಾವು ಮೊದಲ ಬಾರಿಗೆ ಪೇಟೆಂಟ್ ನವೀನತೆ ಸೃಜನಶೀಲ ಹೆಜ್ಜೆ ಮತ್ತು ಉಪಯುಕ್ತತೆಯನ್ನು ಒಳಗೊಂಡಿದ್ದರೆ ಪೇಟೆಂಟ್ ನೀಡಬೇಕು ಎಂದು ಸೂಚಿಸಲಾದ ಪೇಟೆಂಟ್ ಸಾಮರ್ಥ್ಯದ ಮಾನದಂಡಗಳನ್ನು TRIPS ಒಪ್ಪಂದದಲ್ಲಿ ವಿಕಾಸಿಸಲಾಗಿದೆ ಮತ್ತು ನೀವು ಜಾರಿಗೊಳಿಸುವ ಕಾರ್ಯವಿಧಾನವನ್ನು ಸಹ ಹೊಂದಿದ್ದೀರಿ ಪೇಟೆಂಟ್ ಉಲ್ಲಂಘನೆಯಾದರೆ ಏನಾಗುತ್ತದೆ ಮತ್ತು ಪೇಟೆಂಟ್ ಕಚೇರಿಯಲ್ಲಿ ಕುಂದುಕೊರತೆ ಹೊಂದಿರುವ ಪೇಟೆಂಟ್ ಅರ್ಜಿದಾರರು ಮೇಲ್ಮನವಿಯಲ್ಲಿ ವ್ಯಕ್ತಪಡಿಸಬಹುದು ಈಗ ಕೃತಿಸ್ವಾಮ್ಯ ಆಡಳಿತವು ಇದೇ ರೀತಿ ಎರಡು ಭಾಗಗಳನ್ನು ಹೊಂದಿದೆ ಕೃತಿಸ್ವಾಮ್ಯ ಆಡಳಿತದ ರಾಷ್ಟ್ರೀಯ ವಿಕಸನ ಮತ್ತು ಅಂತರರಾಷ್ಟ್ರೀಯ ವಿಕಾಸವೂ ಇತ್ತು ರಾಷ್ಟ್ರೀಯ ವಿಕಾಸವು ಹೆಚ್ಚಾಗಿ ಹಕ್ಕುಸ್ವಾಮ್ಯದ ಮಿತಿಗಳಿಗೆ ಸಂಬಂಧಿಸಿದೆ ಪೇಟೆಂಟ್ನಂತಹ ಹಕ್ಕುಸ್ವಾಮ್ಯವನ್ನು ನಿರ್ದಿಷ್ಟ ದೇಶದ ಗಡಿಯೊಳಗೆ ಮಾತ್ರ ಜಾರಿಗೊಳಿಸಲಾಗಿದೆ ಮತ್ತು ಆದರೆ ದೇಶಗಳೊಂದಿಗಿನ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಅಂತರರಾಷ್ಟ್ರೀಯ ಭಾಗವು ದ್ವಿಪಕ್ಷೀಯ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ದ್ವಿಪಕ್ಷೀಯ ವ್ಯವಸ್ಥೆಯು ಸಾಮಾನ್ಯವಾಗಿ ಪರಸ್ಪರ ಸಂಬಂಧವನ್ನು ಒದಗಿಸುತ್ತದೆ ಪರಸ್ಪರ ಸಂಬಂಧವೆಂದರೆ ಒಂದು ದೇಶವು ಮತ್ತೊಂದು ದೇಶದ ಹಕ್ಕುಸ್ವಾಮ್ಯದ ಕೃತಿಗಳನ್ನು ಗೌರವಿಸಿದರೆ ಫಲಾನುಭವಿಯಾಗಿರುವ ದೇಶವು ಅದೇ ರಕ್ಷಣೆಯನ್ನು ಇತರ ದೇಶಕ್ಕೂ ವಿಸ್ತರಿಸುತ್ತದೆ ಆದ್ದರಿಂದ ಇದು ಪರಸ್ಪರ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಈಗ ಹಕ್ಕುಸ್ವಾಮ್ಯ ಆಡಳಿತವು ವಿವಿಧ ಸಂಪ್ರದಾಯಗಳನ್ನು ಒಳಗೊಂಡಿದೆ ಮೊದಲು ನೀವು BERNE ಸಮಾವೇಶವನ್ನು ಹೊಂದಿದ್ದೀರಿ BERNE ಸಮಾವೇಶವು ಕೃತಿಸ್ವಾಮ್ಯದ ಕೃತಿಗಳನ್ನು ಜಗತ್ತಿನಾದ್ಯಂತ ಜಾರಿಗೊಳಿಸಲು ಸುಲಭಗೊಳಿಸಿತು ಮತ್ತು ಅದು ನೋಂದಣಿಯನ್ನು ಜಾರಿಗೊಳಿಸಲು ಕಡ್ಡಾಯ ಶರತ್ತುಗಳನ್ನು ಹಾಕಿರಲಿಲ್ಲ ಇದರಿಂದಾಗಿ ನೀವು ಒಂದು ದೇಶದಲ್ಲಿ ಕೃತಿಸ್ವಾಮ್ಯದ ಕೃತಿಯನ್ನು ರಚಿಸಬಹುದೆಂದು ನೀವು ಹಕ್ಕುಸ್ವಾಮ್ಯಗಳನ್ನು ಪಡೆಯಬಹುದು ಮತ್ತು ನೋಂದಣಿ ಇಲ್ಲದೆ ಮತ್ತೊಂದು ದೇಶದಲ್ಲಿ ಅದನ್ನು ಜಾರಿಗೊಳಿಸಬಹುದು ನಂತರ ನಾವು ಸಾರ್ವತ್ರಿಕ ಹಕ್ಕುಸ್ವಾಮ್ಯ ಸಮಾವೇಶವನ್ನು ಹೊಂದಿದ್ದೇವೆ ನಮ್ಮಲ್ಲಿ ROME ಸಮಾವೇಶವೂ ಇದೆ ನಾವು TRIPS ಒಪ್ಪಂದವನ್ನು ಹೊಂದಿದ್ದೇವೆ ಮತ್ತು WIPO ಒಪ್ಪಂದಗಳನ್ನು ಹೊಂದಿದ್ದೇವೆ ಈಗ ಈ ಎಲ್ಲಾ ವ್ಯವಸ್ಥೆಗಳು ಅಥವಾ ಸಂಪ್ರದಾಯಗಳು ಏನು ಮಾಡುತ್ತವೆ ಅವರು ಒಂದು ರಾಷ್ಟ್ರೀಯ ವ್ಯವಹಾರ ತತ್ವವನ್ನು ತಂದರು ಅವರು ರಾಷ್ಟ್ರದ ವ್ಯವಹಾರದ ಬಗ್ಗೆ ಹೆಚ್ಚು ಒಲವು ತಂದರು ಈಗ ಇವು ಅಂತರರಾಷ್ಟ್ರೀಯ ಕಾನೂನಿನಲ್ಲಿ ಎರಡು ತತ್ವಗಳಾಗಿವೆ ಅದು ನಿಮ್ಮ ಪ್ರಜೆಗಳಿಗೆ ನಿಮ್ಮ ನಾಗರಿಕರಿಗೆ ನೀವು ನೀಡುವ ರಕ್ಷಣೆಯನ್ನು ವಿದೇಶಿಯರಿಗೂ ನೀಡಬೇಕು ಎಂದು ಹೇಳುತ್ತದೆ ಆದ್ದರಿಂದ ನಿಮ್ಮ ಭೂಪ್ರದೇಶದಲ್ಲಿದ್ದಾಗ ವಿದೇಶಿಯರನ್ನು ನೀವು ಸಮಾನರೆಂದು ಪರಿಗಣಿಸಬೇಕು ಹೆಚ್ಚು ಇಷ್ಟವಾದ ರಾಷ್ಟ್ರ ತತ್ವ ಇನ್ನೊಂದು ಸಮಾನತೆಯ ತತ್ವವಾಗಿದೆ ಇದರಲ್ಲಿ ನೀವು ಒಂದು ದೇಶಕ್ಕೆ ನಿರ್ದಿಷ್ಟ ರಿಯಾಯಿತಿಯಿನ್ನು ನೀಡಿದರೆ ನೀವು ಅದನ್ನು ಹೆಚ್ಚು ಇಷ್ಟಪಡುವ ದೇಶವೆಂದು ಪರಿಗಣಿಸುತ್ತೀರಿ ನೀವು ಇತರ ಎಲ್ಲ ದೇಶಗಳಿಗೂ ಇದೇ ರೀತಿಯ ವ್ಯವಹಾರವನ್ನು ಅಥವಾ ಸವಲತ್ತನ್ನು ನೀಡಬೇಕು ಆದ್ದರಿಂದ ಇದು ಜಾಗತಿಕ ಮಟ್ಟದಲ್ಲಿ ಸಮಾನತೆಯಾಗಿರುತ್ತದೆ ಆದರೆ ರಾಷ್ಟ್ರೀಯ ವ್ಯವಹಾರವು ನಿಮ್ಮ ದೇಶದಲ್ಲಿಯೂ ಸಹ ಸಮಾನತೆಯಾಗಿರಬೇಕು ಈಗ ಕೃತಿಸ್ವಾಮ್ಯದ ಆಡಳಿತವು ಕೃತಿಸ್ವಾಮ್ಯದ ವಿಷಯವನ್ನು ಒಳಗೊಂಡಿರಬಹುದಾದಂತಹ ಕೃತಿಗಳನ್ನು ವಿವರಿಸಿದೆ ಒಪ್ಪಂದಗಳು ಹಕ್ಕುಸ್ವಾಮ್ಯದ ಅವಧಿಯನ್ನು ಸಹ ಒಳಗೊಂಡಿವೆ ಈ ಅವಧಿ ಹೆಚ್ಚುತ್ತಿರುವ ಅವಧಿ ಆಗಿದೆ ಮತ್ತು ಇದು ವಿವಿಧ ನ್ಯಾಯವ್ಯಾಪ್ತಿಯಲ್ಲಿ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಮತ್ತು ಹೆಚ್ಚುತ್ತಿದೆ ಕೃತಿಸ್ವಾಮ್ಯವನ್ನು ಜಾರಿಗೊಳಿಸಲು ನೋಂದಣಿಯ ಅಗತ್ಯವಿಲ್ಲ ಎಂದು ಅದು ಹೇಳಿದೆ ಹೆಚ್ಚು ಮುಖ್ಯವಾಗಿ TRIPS ಆಡಳಿತವು ಕೃತಿಸ್ವಾಮ್ಯ ಕಾನೂನಿನಲ್ಲಿ ಕಲ್ಪನಾ ಅಭಿವ್ಯಕ್ತಿ ದ್ವಂದ್ವವನ್ನು ತಂದಿತು ಅಂದರೆ ಕೃತಿಸ್ವಾಮ್ಯವು ವಿಚಾರಗಳನ್ನು ರಕ್ಷಿಸುವುದಿಲ್ಲ ಇದು ಕಲ್ಪನೆಗಳ ಅಭಿವ್ಯಕ್ತಿಗೆ ಮಾತ್ರ ರಕ್ಷಣೆ ನೀಡುತ್ತದೆ ಆದ್ದರಿಂದ ಕೃತಿಸ್ವಾಮ್ಯ ಆಡಳಿತವು ಆಲೋಚನೆಗಳ ಮೇಲೆ ರಕ್ಷಣೆ ನೀಡಬೇಕಾದರೆ ಪತ್ತೇದಾರಿ ಅಪರಾಧವನ್ನು ಪರಿಹರಿಸುತ್ತದೆ ಎಂದು ಹೇಳುವ ಎಲ್ಲಾ ಅಪರಾಧ ಕಾದಂಬರಿಗಳು ಅಥವಾ ಚಲನಚಿತ್ರಗಳು ತಾಂತ್ರಿಕವಾಗಿ ಅದೇ ಆಲೋಚನೆಯಿಂದ ಆವರಿಸಲ್ಪಟ್ಟ ವರ್ಗಕ್ಕೆ ಸೇರುತ್ತವೆ ಆದರೆ ಒಂದು ಕಲ್ಪನೆಯ ಅಭಿವ್ಯಕ್ತಿ ಅಂದರೆ ಅಭಿವ್ಯಕ್ತಿ ಮಾತ್ರ ರಕ್ಷಿತವಾಗಿದ್ದರೆ ಅದು ವಿಭಿನ್ನ ಲೇಖಕರನ್ನು ಒಂದೇ ವಿಷಯದ ವಸ್ತುವನ್ನು ಬಳಸಿದರೆ ಇದು ವಿಭಿನ್ನ ಲೇಖಕರಿಗೆ ವಿಭಿನ್ನ ಕೃತಿಗಳೊಂದಿಗೆ ಬರಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದಲೇ ಆಡಳಿತವು ಕಲ್ಪನೆಯ ಅಭಿವ್ಯಕ್ತಿಯನ್ನು ಮಾತ್ರ ರಕ್ಷಿಸುತ್ತದೆ ಮತ್ತು ಕಲ್ಪನೆಯಲ್ಲ ಈಗ ಟ್ರೇಡ್ಮಾರ್ಕ್ ಮತ್ತೆ ವಿಭಿನ್ನ ಅಂತರರಾಷ್ಟ್ರೀಯ ಸಂಪ್ರದಾಯಗಳನ್ನು ಹೊಂದಿದೆ ನಮ್ಮಲ್ಲಿ PARIS ಒಪ್ಪಂದವಿದೆ ಇದು ಮಾದರಿಗಳಿಗೂ ಸಹ ಸಾಮಾನ್ಯವಾಗಿದೆ ಮತ್ತು ನೀವು MADRID ಒಪ್ಪಂದಗಳನ್ನು ಹೊಂದಿದ್ದೀರಿ ನೀವು ಟ್ರೇಡ್ಮಾರ್ಕ್ ಕಾನೂನು ಒಪ್ಪಂದವನ್ನು ಹೊಂದಿದ್ದೀರಿ ನೀವು ವರ್ಗೀಕರಣದ ಬಗ್ಗೆ NICE ಒಪ್ಪಂದವನ್ನು ಹೊಂದಿದ್ದೀರಿ ಮತ್ತು ಮತ್ತೆ ನೀವು TRIPS ಮತ್ತು WTO ಅನ್ನು ಹೊಂದಿದ್ದೀರಿ ಈಗ ಟ್ರೇಡ್ಮಾರ್ಕ್ ಆಡಳಿತವು ಅಂತಾರಾಷ್ಟ್ರೀಯ ಸಮಾರಂಭದಲ್ಲಿ ಸಾಮರಸ್ಯವನ್ನು ತಂದಿತು ಏಕೆಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರ್ಯಾಂಡ್ಗಳು ನಿರಂತರವಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸುತ್ತಿವೆ ಮರ್ಸಿಡಿಸ್ ಬೆಂಜ್ ಕಂಪನಿಯು ಕಂಪನಿಯಾಗಿ ಅಥವಾ ಉದ್ಯಮವಾಗಿ ನಾವು ಹೇಳುವ ಮೊದಲೇ ಭಾರತದಲ್ಲಿ ಅವರು ಈಗಾಗಲೇ ತಮ್ಮ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಿ ಸೇವೆ ಸಲ್ಲಿಸುತ್ತಿದ್ದರು ಆದ್ದರಿಂದ ಅಂತರರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರುವ ಬ್ರಾಂಡ್ಗಳಿಗೆ ವಿಶೇಷವಾಗಿ ಸಾಮರಸ್ಯವು ಪೂರ್ವ ಅವಶ್ಯಕತೆಯಾಗಿತ್ತು ಈ ಒಪ್ಪಂದಗಳು ಯಾವ ಪದವನ್ನು ಟ್ರೇಡ್ಮಾರ್ಕ್ ಆಗಿರಬೇಕು ಎಂಬುದರ ಬಗ್ಗೆಯೂ ನಿರ್ಧರಿಸುತ್ತದೆ ಅಲ್ಲದೆ ಪೇಟೆಂಟ್ಗಳು ಮತ್ತು ಹಕ್ಕುಸ್ವಾಮ್ಯ ಸೀಮಿತ ಅವಧಿಯನ್ನು ಹೊಂದಿರುತ್ತದೆ ಟ್ರೇಡ್ಮಾರ್ಕ್ಗಳು ನವೀಕರಿಸಬಹುದಾದ ಅವಧಿಯನ್ನು ಹೊಂದಿದೆ ಆದ್ದರಿಂದ ಪ್ರತಿ ಅವಧಿಯು ಮುಕ್ತಾಯಗೊಳ್ಳುವ ಮುನ್ನವೇ ನೀವು ಅವರ ಟ್ರೇಡ್ಮಾರ್ಕ್ ಅನ್ನು ನವೀಕರಿಸಬಹುದು ಮತ್ತು ಅದನ್ನು ಜೀವಂತವಾಗಿರಿಸಿಕೊಳ್ಳಬಹುದು ಉದಾಹರಣೆಗೆ ಕೋಕಾ ಕೋಲಾ ಒಂದು ಟ್ರೇಡ್ಮಾರ್ಕ್ ಆಗಿದ್ದು ಇದನ್ನು ಸುಮಾರು 100 ವರ್ಷಗಳಿಂದ ಜೀವಂತವಾಗಿರಿಸಲಾಗಿದೆ ಮತ್ತೆ ನೀವು ರಾಷ್ಟ್ರೀಯ ವ್ಯವಹಾರ ಮತ್ತು MFN ವ್ಯವಹಾರವನ್ನು ಹೊಂದಿದ್ದರೆ ಇದರಿಂದಾಗಿ ವಿದೇಶಿ ಪ್ರಜೆಗಳು ದೇಶದೊಳಗೆ ತಾರತಮ್ಯವನ್ನು ಅನುಭವಿಸುವುದಿಲ್ಲ ಮತ್ತು ವಿದೇಶಿ ದೇಶಗಳು ಪರಸ್ಪರ ತಾರತಮ್ಯವನ್ನು ಹೊಂದಿರುವುದಿಲ್ಲ ಮತ್ತು TRIPS ಸೇವಾ ಚಿಹ್ನೆಗಳ ಪರಿಚಯವನ್ನೂ ಕಂಡಿದೆ ಮತ್ತು ಹೆಚ್ಚು ಮುಖ್ಯವಾಗಿ ನೀವು ಹಕ್ಕುಸ್ವಾಮ್ಯ ಆಡಳಿತ ಮತ್ತು ಪೇಟೆಂಟ್ ಆಡಳಿತವನ್ನು ಹೋಲಿಸಿದಾಗ ಆ ಎರಡು ಪ್ರಭುತ್ವಗಳು ಕಡ್ಡಾಯ ಪರವಾನಗಿ ನೀಡಲು ಅವಕಾಶ ಮಾಡಿಕೊಡುತ್ತವೆ ಸರಿಯಾದ ಹಕ್ಕುದಾರ ತನ್ನ ಕೆಲಸ ಅಥವಾ ಆವಿಷ್ಕಾರವನ್ನು ಇನ್ನೊಬ್ಬ ವ್ಯಕ್ತಿಗೆ ಪರವಾನಗಿ ನೀಡಲು ನಿರಾಕರಿಸಿದರೆ ಹಕ್ಕುಸ್ವಾಮ್ಯ ಆಡಳಿತ ಮತ್ತು ಮಾದರಿ ಆಡಳಿತ ಎರಡೂ ಕಡ್ಡಾಯ ಪರವಾನಗಿಯನ್ನು ಪಡೆಯಲು ನಿಮಗೆ ಅವಕಾಶ ಮಾಡಿಕೊಡುತ್ತದೆ ಇದು ಸರ್ಕಾರವು ನೀಡುವ ಪರವಾನಗಿ ಆಗಿರುತ್ತದೆ ಮತ್ತು ಟ್ರೇಡ್ಮಾರ್ಕ್ ಆಡಳಿತವು ಕಡ್ಡಾಯ ಪರವಾನಗಿ ನೀಡುವ ವ್ಯವಸ್ಥೆಯನ್ನು ಹೊಂದಿಲ್ಲ ಅಂದರೆ ಬೇರೆಯವರಿಗೆ ಗುರುತು ಇದ್ದರೆ ಅದು ಅವನ ಸಂಪೂರ್ಣ ಖಾಸಗಿ ಆಸ್ತಿ ನಿಮಗೆ ಆ ಗುರುತು ಬಳಸಲು ಯಾವುದೇ ಹಕ್ಕು ಇರುವುದಿಲ್ಲ